ಅಸೆಂಬ್ಲಿ ಡ್ರಾಯಿಂಗ್ ಮುಂದುವರೆದ ಎಲ್ಲರಿಗೂ ನಮಸ್ಕಾರ ನಾನು ಗೌರವ್ ಸಿಂಗ್ ನಾನು ಈ ಕೋರ್ಸ್ನಲ್ಲಿ ಕೋರ್ಸ್ ಬೋಧಕ ಪ್ರೊಫೆಸರ್ ರಾಜಾರಾಮ್ಗೆ ಬೋಧನಾ ಸಹಾಯಕ ನಾನು ಖರಗ್ಪುರದ ಐಐಟಿಯಲ್ಲಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಸಂಶೋಧನಾ ವಿದ್ವಾಂಸ ಈಗಾಗಲೇ ನಾವು ಹಿಂದಿನ ಸರಣಿಯ ಉಪನ್ಯಾಸಗಳಲ್ಲಿ ಕಲಿತಿದ್ದೇವೆ ಈಗ ನಾವು ಕಲಿತ ಭಾಗಗಳ ಜೋಡಣೆ ಪ್ರಕ್ರಿಯೆಯನ್ನು ನಾನು ನಿಮಗೆ ಪರಿಚಯಿಸುತ್ತೇನೆ ಜೋಡಣೆ ಪ್ರಕ್ರಿಯೆಯು ಸಾಮಾನ್ಯವಾಗಿ ಯಾಂತ್ರಿಕ ವಿನ್ಯಾಸಗಳು ಮತ್ತು ಉತ್ಪನ್ನ ಜೋಡಣೆಯಲ್ಲಿ ಬಳಸಲಾಗುವ ಪ್ರತ್ಯೇಕ ಭಾಗಗಳನ್ನು ಒಟ್ಟುಗೂಡಿಸುತ್ತದೆ ಉದಾಹರಣೆಗೆ ಈ ಕತ್ತರಿ ಯನ್ನು ನೋಡೋಣ ಈ ಕತ್ತರಿ ಐದು ಮೂಲಭೂತ ಭಾಗಗಳನ್ನು ಒಳಗೊಂಡಿದೆ ಅದನ್ನು ನಾವಿಲ್ಲಿ ನೋಡಬಹುದು ಅದು ಎರಡು ಹ್ಯಾಂಡ್ಗ್ರಿಪ್ ಬ್ಲೇಡ್ಗಳು ಮತ್ತು ಪಿವೋಟ್ ಗಳನ್ನು ಒಳಗೊಂಡಿದೆ ಇವು ಅದನ್ನು ಬಳಸಲು ಸುಲಭವಾಗಿಸುತ್ತವೆ ಜೋಡಿಸಲಾದ ಮತ್ತೊಂದು ಮಾದರಿ ಈ ವಿಂಡ್ಮಿಲ್ ಇದು ನವೀಕರಿಸಬಹುದಾದ ಶಕ್ತಿಯ ಅತ್ಯಂತ ಜನಪ್ರಿಯ ಮೂಲವಾಗಿದೆ ಈ ಮಾದರಿಯನ್ನು ಈ ಸಾಲಿಡ್ವರ್ಕ್ಸ್ ನಲ್ಲಿನ 12 ವಿನ್ಯಾಸ ಭಾಗಗಳಿಂದ ನಿರ್ಮಿಸಲಾಗಿದೆ ಅದನ್ನು ನಾವು ಈ ರೀತಿ ನೋಡಬಹುದು ಬ್ಲೇಡ್ಗಳು ಸ್ಟೇಟರ್ ನಲ್ಲಿ ರೋಟರ್ ಕವಚ ಪೆಡೆಸ್ಟಾಲ್ ಮತ್ತು ಸ್ಟ್ಯಾಂಡ್ ನೀವು ಬ್ಲೇಡ್ಗಳನ್ನು ನೋಡಬಹುದು ಇಡೀ ವ್ಯವಸ್ಥೆ ಗಾಳಿಯ ದಿಕ್ಕಿನಲ್ಲಿ ಚಲಿಸುತ್ತದೆ ಮತ್ತು ಬರುವ ಗಾಳಿಯ ವೇಗಕ್ಕೆ ಅನುಗುಣವಾಗಿ ಮೋಟಾರ್ ತಿರುಗುವುದನ್ನು ನಾವು ನೋಡಬಹುದು ಜೋಡಣೆಗೆ ಅಂತಹ ಅನೇಕ ವಿಧಾನಗಳಿವೆ ಅದು ಒಂದಕ್ಕೊಂದು ಸಂಬಂಧಿಸಿರುವ ಘಟಕವನ್ನು ಅವಲಂಬಿಸಿರುತ್ತದೆ ಇನ್ನೊಂದು ಈ ಟ್ರ್ಯಾಕ್ಟರ್ ಅನ್ನು ನೋಡೋಣ ಈ ಟ್ರಾಕ್ಟರ್ ಅನ್ನು ಜೋಡಿಸಲು ಅನೇಕ ಘಟಕಗಳನ್ನು ಪರಸ್ಪರ ಸಂಗ್ರಹಿಸುವ ಅಗತ್ಯವಿರುತ್ತದೆ ಪ್ರತಿಯೊಂದೂ ಪರಸ್ಪರ ನಿರ್ದಿಷ್ಟ ಸಂಬಂಧವನ್ನು ಹೊಂದಿರುತ್ತದೆ ಆದ್ದರಿಂದ ತುಂಬಾ ಭಾಗಗಳಿರುವದನ್ನು ನೀವು ಇಲ್ಲಿ ನೋಡಬಹುದು ಈ ಸಾಲಿಡ್ವರ್ಕ್ಸ್ ಮಾದರಿಯಲ್ಲಿ ಇಷ್ಟೊಂದು ಭಾಗಗಳು ಮತ್ತು ಪ್ರತಿಯೊಂದು ಭಾಗಗಳು ಪರಸ್ಪರ ನಿರ್ದಿಷ್ಟ ಸಂಬಂಧವನ್ನು ಹೊಂದಿವೆ ಆದ್ದರಿಂದ ನಾವು ಸಾಲಿಡ್ವರ್ಕ್ಸ್ ಬಗ್ಗೆ ಮಾತನಾಡುತ್ತಿರುವ ಸಂಬಂಧಗಳು ಮೇಟ್ ಎಂಬ ಉಪಕರಣದ ಅಡಿಯಲ್ಲಿ ಅಂತಹ ಎಲ್ಲಾ ಜೋಡಣೆ ಯ ಸಂಬಂಧಗಳನ್ನು ಒಳಗೊಂಡಿದೆ ಈ ಅವಧಿಯಲ್ಲಿ ನಾವು ಕೆಲವು ಪ್ರಾಥಮಿಕ ಮೇಟ್ ವಿಧಾನಗಳನ್ನು ಕಲಿಯುತ್ತೇವೆ ಆದ್ದರಿಂದ ಈ ಸಾಲಿಡ್ವರ್ಕ್ಸ್ ವಿಂಡೋದಿಂದ ಪ್ರಾರಂಭಿಸೋಣ ನಾವು ಈಗ ಹೊಸ ಡಾಕ್ಯುಮೆಂಟ್ ಅನ್ನು ತೆರೆಯುತ್ತೇವೆ ಈ ಮೊದಲು ನಾವು ಈ ಭಾಗ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದೆವು ಈಗ ನಾವು ಜೋಡಣೆಯನ್ನು ಆಯ್ಕೆ ಮಾಡುತ್ತೇವೆ ನಾವು ಓಕೆ ಒತ್ತುತ್ತೇವೆ ಮತ್ತು ಈ ಜೋಡಣೆ ವಿಂಡೋ ಸ್ವಯಂಚಾಲಿತವಾಗಿ ನಾವು ಜೋಡಿಸಲು ಬಯಸುವ ಭಾಗಗಳನ್ನು ಆಯ್ಕೆ ಮಾಡಲು ಕೇಳುತ್ತದೆ ನಾವು ಒಂದು ಭಾಗವನ್ನು ಆರಿಸುತ್ತಿದ್ದೇವೆ ಎಂದು ಭಾವಿಸೋಣ ಇದು ಒಂದು ಬ್ಲಾಕ್ ಆಗಿದೆ ಇದನ್ನು ಈಗ ಆಯ್ಕೆ ಮಾಡಲಾಗಿದೆ ಮತ್ತು ಪರದೆಯ ಮೇಲೆ ಎಲ್ಲಿಯಾದರೂ ಒತ್ತಿದರೆ ನಾವು ಈ ಬ್ಲಾಕ್ ಅನ್ನು ಶಾಶ್ವತ ಸ್ಥಾನದಲ್ಲಿ ಇಡುತ್ತೇವೆ ಜೋಡಣೆಯ ಪ್ರದರ್ಶನದ ಉದ್ದೇಶಕ್ಕಾಗಿ ನಮಗೆ ಇನ್ನೊಂದು ಭಾಗ ಬೇಕು ಆದ್ದರಿಂದ ಈ ಜೋಡಣೆಯಲ್ಲಿ ಮತ್ತೊಂದು ಭಾಗವನ್ನು ಸೇರಿಸಲು ನಾವು ಇನ್ಸರ್ಟ್ ಗೆ ಹೋಗುತ್ತೇವೆ ಅದು ಬಲ ಮೇಲ್ಭಾಗದ ಮೂಲೆಯಲ್ಲಿದೆ ಇನ್ನೊಂದು ಭಾಗವನ್ನು ತೆರೆಯಲು ನಾವು ಕೇಳುತ್ತೇವೆ ನಾವು ಇನ್ನೊಂದು ಭಾಗವನ್ನು ಆಯ್ಕೆ ಮಾಡುತ್ತೇವೆ ನಾವು ಓಪನ್ ಮೇಲೆ ಒತ್ತುತ್ತೇವೆ ಮತ್ತು ಇದನ್ನು ಹಿಂದಿನ ಭಾಗಕ್ಕೆ ಸಂಬಂಧಿಸಿದಂತೆ ಎಲ್ಲಿಯಾದರೂ ಇರಿಸಬಹುದಾದ ಎರಡನೇ ಭಾಗವಾಗಿದೆ ನಾವು ಅದನ್ನು ಇಲ್ಲಿ ಇಡುತ್ತೇವೆ ಎಂದು ಭಾವಿಸೋಣ ಇಲ್ಲಿ ಮರೆಮಾಡು ಅಥವಾ ತೋರಿಸು ಎಂಬ ಆಯ್ಕೆ ಇದೆ ಎಂಬುದನ್ನು ಗಮನಿಸಿ ಮತ್ತು ಇಲ್ಲಿರುವ ಪ್ರತಿಯೊಂದು ವಸ್ತುಗಳ ಮೂಲ ವನ್ನು ನಾವು ನೋಡಬಹುದು ಆದ್ದರಿಂದ ಈ ಬ್ಲಾಕ್ B ಗೆ ಇದು ಮೂಲವಾಗಿದೆ ಇದು ಬ್ಲಾಕ್ A ಗೆ ಇದು ಮೂಲ ವಾಗಿದೆ ಮತ್ತು ಇದು ಸಂಪೂರ್ಣ ಜೋಡಣೆಯ ಮೂಲ ವಾಗಿದೆ ಈ ಬ್ಲಾಕ್ ಅನ್ನು ಆರಿಸುವುದರಿಂದ ಸಮತಲ ದಲ್ಲಿ ಎಲ್ಲಿಯಾದರೂ ಇದನ್ನು ಸರಿಸಲು ನಮಗೆ ಅನುಮತಿಸುತ್ತದೆ ಎಂದು ನಾವು ಇಲ್ಲಿ ಪರಿಶೀಲಿಸಬಹುದು ಆದಾಗ್ಯೂ ಈ ಬ್ಲಾಕ್ ಅನ್ನು ಸರಿಸಲು ಸಾಧ್ಯವಿಲ್ಲ ಮತ್ತು ಅದನ್ನು ಸ್ಥಿರಪಡಿಸಲಾಗಿದೆ ಏಕೆಂದರೆ ನಾವು ಈ ಬ್ಲಾಕ್ ಅನ್ನು ಮೊದಲ ಬಾರಿಗೆ ಆಮದು ಮಾಡಿಕೊಂಡಿದ್ದೇವೆ ಮತ್ತು ಇದು ಈ ಬ್ಲಾಕ್ ಅನ್ನು ಸ್ಥಾನದಲ್ಲಿ ಸ್ಥಿರಗೊಳಿಸುತ್ತದೆ ಆದ್ದರಿಂದ ಈ ಇತರ ಅಸೆಂಬ್ಲಿ ಭಾಗವು ಉಲ್ಲೇಖವನ್ನು ಹೊಂದಿರಬಹುದು ಆದ್ದರಿಂದ ನಾವು ಇದನ್ನು ಬದಲಾಯಿಸಬಹುದು ಆದಾಗ್ಯೂ ನಾವು ಇದನ್ನು ಬಲ ಕ್ಲಿಕ್ ಮಾಡಿ ಮತ್ತು ಫ್ಲೋಟ್ ಅನ್ನು ಆರಿಸಬೇಕಾಗುತ್ತದೆ ಆದ್ದರಿಂದ ಇದು ಸಹ ಚಲಿಸುತ್ತದೆ ಮತ್ತು ಅದು ತೇಲುತ್ತಿದ್ದರೆ ನಾವು ಇದನ್ನು ಸರಿಪಡಿಸಬಹುದು ಆದ್ದರಿಂದ ಇದನ್ನು ಅದರ ಸ್ಥಾನದಲ್ಲಿ ಸರಿಪಡಿಸಲಾಗುತ್ತದೆ ಮತ್ತು ಇದನ್ನು ತೇಲುವಂತೆ ಮಾಡಬಹುದು ಆದ್ದರಿಂದ ಈಗ ಸಾಲಿಡ್ವರ್ಕ್ಸ್ ನಲ್ಲಿ ಲಭ್ಯವಿರುವ ಹಲವಾರು ವಿಭಿನ್ನ ಮೇಟಿಂಗ್ ವಿಧಾನಗಳನ್ನು ನಾವು ನೋಡಬೇಕಾಗಿದೆ ಮೊದಲನೆಯದು ಅಂತಹ ಸಂಬಂಧಗಳನ್ನು ಏರ್ಪಡಿಸಲು ಇಲ್ಲಿ ಮೇಟ್ ಎಂಬ ಆಯ್ಕೆ ಇದೆ ನೀವು ಮೇಟ್ ಮೇಲೆ ಒತ್ತಿದರೆ ನಾವು ಸ್ಟ್ಯಾಂಡರ್ಡ್ ಮೇಟ್ ಸುಧಾರಿತ ಮೇಟ್ ಮತ್ತು ಯಾಂತ್ರಿಕ ಮೇಟ್ ಗಳನ್ನು ನೋಡಬಹುದು ಆದ್ದರಿಂದ ಮೊದಲು ಸ್ಟ್ಯಾಂಡರ್ಡ್ ಮೇಟ್ ಅನ್ನು ಪರಿಶೀಲಿಸೋಣ ಇದರಲ್ಲಿ ಮೊದಲನೆಯದು ಕೊಇನ್ಸಿಡೆಂಟ್ ಮೇಟ್ ಕೊಇನ್ಸಿಡೆಂಟ್ ಮೇಟ್ ಎಂದರೆ ನಮಗೆ ಯಾವುದೇ ಎರಡು ಸಮತಲಗಳು ಯಾವುದೇ ಎರಡು ಅಂಚುಗಳು ಅಥವಾ ಯಾವುದೇ ಎರಡು ಮುಖಗಳು ಅಥವಾ ಶೃಂಗಗಳು ಒಂದಕ್ಕೊಂದು ಹೊಂದಿಕೆಯಾಗಬೇಕಾದರೆ ನಾವು ಅದನ್ನು ಮಾಡಬಹುದು ಉದಾಹರಣೆಗೆ ನಾವು ಈ ಅಂಚನ್ನು ಮತ್ತು ಈ ಅಂಚನ್ನು ಆಯ್ಕೆ ಮಾಡುತ್ತೇವೆ ಇದು ಒಂದಕ್ಕೊಂದು ಹೊಂದಿಕೆಯಾಗುತ್ತದೆ ಮತ್ತು ನಾವು ಟಿಕ್ ಒತ್ತಿ ಓಕೆ ಒತ್ತಿ ದರೆ ಈ ಟಿಕ್ ಗುರುತು ಈ ಸ್ಥಾನವನ್ನು ಸ್ಥಿರಪಡಿಸುತ್ತದೆ ಮತ್ತು ಅಂಚುಗಳನ್ನು ಪರಸ್ಪರ ಜೋಡಿಸುತ್ತದೆ ಈ ಚಲಿಸುತ್ತಿರುವದನ್ನು ನೀವು ನೋಡಬಹುದು ಇದು ಸಹ ತಿರುಗಬಹುದು ಆದರೆ ಈ ಎರಡರ ಅಂಚು ಗಳು ಯಾವಾಗಲೂ ಸ್ಥಿರವಾಗಿರುತ್ತವೆ ಎಂದು ನಾವು ನೋಡಬಹುದು ಆದ್ದರಿಂದ ಇದು ಕೊಇನ್ಸಿಡೆಂಟ್ ಮೇಟ್ ಆಗಿದೆ ನಾವು ಮೇಟಿಂಗ್ ಅನ್ನು ಒತ್ತಿದರೆ ನಾವು ಇತ್ತೀಚಿಗೆ ಮಾಡಿದ ಮೇಟ್ ಅನ್ನು ಈ ಮೇಟ್ ವಿಭಾಗದಲ್ಲಿ ಪಟ್ಟಿ ಮಾಡಬಹುದು ಇದು ನಮ್ಮ ಜೋಡಣೆ ಇದು ಬ್ಲಾಕ್ ಎ ಯ ವಿವರಗಳು ಇದು ಬ್ಲಾಕ್ ಬಿ ಯ ವಿವರಗಳು ಮತ್ತು ಇದು ಈ ಎರಡು ಜೋಡಣೆಗಳ ಮೇಟ್ ನ ಇತಿಹಾಸವಾಗಿದೆ ಆದ್ದರಿಂದ ನಾವು ಅದನ್ನು ತಿದ್ದುಪಡಿ ಮಾಡಬೇಕಾದರೆ ನಾವು ಅದನ್ನು ಆಯ್ಕೆ ಮಾಡಿ ಬಲಬದಿಯನ್ನು ಒತ್ತಿದರೆ ಮೊದಲ ಆಯ್ಕೆ ವೈಶಿಷ್ಟ್ಯ ತಿದ್ದುಪಡಿ ಆಗಿರುತ್ತದೆ ಅದನ್ನು ನಾವು ಇಲ್ಲಿ ತಿದ್ದುಪಡಿ ಮಾಡಬಹುದು ಅಲ್ಲದೆ ನಾವು ಈ ಮೇಟ್ ಅಳಿಸುವದಾದರೆ ಅಳಿಸಬಹುದು ನೀವಿಲ್ಲಿ ನೋಡಿದರೆ ನಾವು ಮತ್ತೊಮ್ಮೆ ಮೇಟ್ ಗೆ ಹೋಗುತ್ತೇವೆ ಈ ಚಿಕ್ಕ ನೀಲಿ ಟ್ಯಾಬ್ ಅನ್ನು ಆಯ್ಕೆ ಮಾಡಿ ಮತ್ತು ನೀವು ಮೇಟ್ ಮಾಡಲು ಬಯಸಿದರೆ ಈ ಮುಖವನ್ನು ಮತ್ತು ಈ ಮುಖವನ್ನು ನಾವು ಒತ್ತಿ ಓಕೆ ಒತ್ತಬೇಕು ಈ ಎರಡು ಪರಸ್ಪರ ಹೊಂದಾಣಿಕೆ ಆಗಿರುವದನ್ನು ನಾವು ನೋಡಬಹುದು ಆದ್ದರಿಂದ ಮುಂದಿನ ರೀತಿಯ ಮೇಟ್ ಗೆ ಸಾಗೋಣ ಅದನ್ನು ನಾವು ಇಲ್ಲಿ ನೋಡುತ್ತಿದ್ದೇವೆ ಅದು ಸಮಾನಾಂತರ ಮೇಟ್ ಸಮಾನಾಂತರ ಮೇಟ್ ನಲ್ಲಿ ನನಗೆ ಎರಡು ಸಮತಲಗಳು ಅಥವಾ ಶೃಂಗಗಳು ಬೇಕಾಗುತ್ತವೆ ಅವುಗಳನ್ನು ಪರಸ್ಪರ ಸಂಬಂಧಿಸುವಂತೆ ಸಮಾನಾಂತರವಾಗಿ ಮಾಡಬಹುದು ಉದಾಹರಣೆಗೆ ನಾವು ಈ ನಿರ್ದಿಷ್ಟ ಮುಖ ಮತ್ತು ಈ ನಿರ್ದಿಷ್ಟ ಮುಖವನ್ನು ಆರಿಸಿಕೊಳ್ಳುತ್ತೇವೆ ಎಂದು ಅಂದುಕೊಳ್ಳಿ ಮತ್ತು ನಾವು ಇಲ್ಲಿರುವ ಮಿನಿ ಟೂಲ್ಬಾರ್ ನಲ್ಲಿ ಓಕೆ ಒತ್ತಬಹುದು ಈ ಎರಡು ಮುಖಗಳು ಯಾವಾಗಲೂ ಪರಸ್ಪರ ಸಮಾನಾಂತರವಾಗಿರುವುದನ್ನು ನೀವು ನೋಡಬಹುದು ಅದರಂತೆಯೇ ನಾವು ಲಂಬವಾದ ಮೇಟ್ ಮೇಲೂ ಕೆಲಸ ಮಾಡಬಹುದು ಆದ್ದರಿಂದ ಈ ರೀತಿಯ ಮೇಟ್ ಮಾಡಲು ಮತ್ತೊಂದು ಶಾರ್ಟ್ಕಟ್ ವಿಧಾನವಿದೆ ನಾವು ಎರಡು ಮುಖಗಳನ್ನು ಅಥವಾ ನಾವು ಮೇಟ್ ಮಾಡಲು ಬಯಸುವ ಶೃಂಗಗಳನ್ನು ನೇರವಾಗಿ ಆಯ್ಕೆ ಮಾಡಬಹುದು ನೀವು ಈ ಎರಡನ್ನು ಆಯ್ಕೆ ಮಾಡಬಹುದು ಮತ್ತು ಇದು ಮುಖ ಎಂದುಕೊಳ್ಳಿ ಈಗ ನಾವು ಕಂಟ್ರೋಲ್ ಹಿಡಿದು ಈ ಎರಡನ್ನೂ ಒಂದಾಗಿ ಆಯ್ಕೆ ಮಾಡಿದ್ದೇವೆ ಮತ್ತು ಈಗ ನಾವು ಮೇಟ್ ಗೆ ಹೋಗಬಹುದು ಇವುಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡುವ ಆಯ್ಕೆಯನ್ನು ಇದು ನಮಗೆ ನೀಡುತ್ತದೆ ನಾವು ಲಂಬಕ್ಕೆ ಹೋಗಿ ಓಕೆ ಒತ್ತಿ ಒತ್ತುತ್ತೇವೆ ಆದ್ದರಿಂದ ನಾವು ಆಯ್ಕೆ ಮಾಡಿದ ಎರಡು ಮುಖಗಳು ಈಗ ಪರಸ್ಪರ ಲಂಬವಾಗಿವೆ ಆದ್ದರಿಂದ ನಾವು ಈ ನಿರ್ದೇಶಾಂಕ ಸಮತಲದಲ್ಲಿ ಎಲ್ಲಿಗೆ ಹೋದರೂ ಅವು ಸಂಬಂಧದಲ್ಲಿ ಲಂಬವಾಗಿ ಉಳಿಯುತ್ತವೆ ಆದ್ದರಿಂದ ಮೇಟಿಂಗ್ ಇತಿಹಾಸದಲ್ಲಿ ಈ ಎರಡು ಸಮತಲಗಳು ಒಂದಕ್ಕೊಂದು ಸಮಾನಾಂತರವಾಗಿರುವುದನ್ನು ನಾವು ನೋಡಬಹುದು ಮತ್ತು ಈ ಎರಡು ಸಮತಲಗಳು ಪರಸ್ಪರ ಲಂಬವಾಗಿರುತ್ತವೆ ನಾವು ಪ್ರತಿಯೊಂದನ್ನು ಒಂದೊಂದಾಗಿ ಅಳಿಸಬಹುದು ಈಗ ನಾವು ಮುಂದಿನದಾಗಿ ಸ್ಪರ್ಶಕ ಮೇಟ್ ಅನ್ನು ನೋಡುತ್ತೇವೆ ಆದ್ದರಿಂದ ಸ್ಪರ್ಶಕ ಮೇಟ್ ಗೆ ಕೆಲವು ವಕ್ರರೇಖೆಯ ಜ್ಯಾಮಿತಿ ಬೇಕು ಆದ್ದರಿಂದ ನಾವು ಈಗಾಗಲೇ ಇರುವ ಈ ಭಾಗಗಳನ್ನು ತೆಗೆದುಹಾಕಬೇಕಾಗಿದೆ ಮತ್ತು ನಾವು ಕೆಲವು ವಕ್ರರೇಖೆಯ ಜ್ಯಾಮಿತಿ ಯನ್ನು ಆಮದು ಮಾಡಿಕೊಳ್ಳಬೇಕು ಈ ಭಾಗಗಳನ್ನು ತೆಗೆದುಹಾಕಲು ನಾವು ಈ ಭಾಗ A ಅನ್ನು ನೇರವಾಗಿ ಆಯ್ಕೆ ಮಾಡಬಹುದು ಅದು ಸಂಪೂರ್ಣ ಬ್ಲಾಕ್ ಅನ್ನು ಆಯ್ಕೆ ಮಾಡುತ್ತದೆ ಮತ್ತು ನಾವು ಬಲಬದಿಯನ್ನು ಒತ್ತಬೇಕು ಅಳಿಸಿ ಮತ್ತು ನಾವು OK ಅನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಬ್ಲಾಕ್ B ಗಾಗಿ ನಾವು B ಅನ್ನು ಆಯ್ಕೆ ಮಾಡುತ್ತೇವೆ ಮತ್ತು ನಾವು ನೇರವಾಗಿ ಅಳಿಸಿ ಮತ್ತು OK ಅನ್ನು ಒತ್ತಿ ಆದ್ದರಿಂದ ಈಗ ಹೊಸ ಜ್ಯಾಮಿತಿಯನ್ನು ಆಮದು ಮಾಡಲು ನಾವು ಇನ್ಸರ್ಟ್ ಗೆ ಹೋಗುತ್ತೇವೆ ನಾವು ಕೆಲವು ಜ್ಯಾಮಿತಿಗಳಾದ ವೃತ್ತಾಕಾರದ ಜ್ಯಾಮಿತಿ ಅಥವಾ ವಕ್ರರೇಖೆಯ ಜ್ಯಾಮಿತಿಯನ್ನು ಆಯ್ಕೆ ಮಾಡುತ್ತೇವೆ ಪಿನ್ ಮತ್ತು ಸ್ಲಾಟ್ ರೀತಿಯ ಉದಾಹರಣೆಯೊಂದಿಗೆ ನಾವು ಇಲ್ಲಿ ಕೆಲಸ ಮಾಡುತ್ತೇವೆ ಇಲ್ಲಿ ಗಮನಿಸಬಹುದಾದ ಒಂದು ವಿಷಯವೆಂದರೆ ಜ್ಯಾಮಿತಿಯನ್ನು ಆಮದು ಮಾಡುವಾಗ ನಾವು ಈ ವೀಕ್ಷಣೆಯ ಮೂಲವನ್ನು ಸಕ್ರಿಯಗೊಳಿಸಬೇಕು ನಾವು ಸಮತಲ ಜ್ಯಾಮಿತಿ ಸಮತಲ ಮೂಲದಲ್ಲಿ ಆಮದು ಮಾಡಲು ಬಯಸಿದರೆ ನಾವು ನೇರವಾಗಿ ಸಮತಲದ ಮೂಲವನ್ನು ಹೊಂದಿರುವ ಭಾಗವನ್ನು ನೇರವಾಗಿ ಆಮದು ಮಾಡಿಕೊಳ್ಳಬಹುದು ಆದ್ದರಿಂದ ಈಗ ನಾವು ಘಟಕಗಳನ್ನು ಸೇರಿಸಲು ಹೋಗುತ್ತೇವೆ ಈಗ ನಾವು ಪಿನ್ ಮತ್ತು ಸ್ಲಾಟ್ ರೀತಿಯ ಉದಾಹರಣೆಯನ್ನು ನೋಡುತ್ತೇವೆ ನಾವು ಗಮನಿಸಬಹುದಾದ ಒಂದು ವಿಷಯವೆಂದರೆ ಜ್ಯಾಮಿತಿಯನ್ನು ಆಮದು ಮಾಡುವಾಗ ನಾವು ಸಮತಲ ದಲ್ಲಿ ಎಲ್ಲಿ ಬೇಕಾದರೂ ಚಲಿಸಬಹುದು ಮತ್ತು ಮೂಲವನ್ನು ವೀಕ್ಷಿಸಿ ಈ ವೈಶಿಷ್ಟ್ಯ ವನ್ನು ನಾವು ಸಕ್ರಿಯಗೊಳಿಸಿದಾಗ ನಾವು ಭಾಗಗಳು ಮತ್ತು ಜೋಡಣೆ ಎರಡರ ಮೂಲವನ್ನು ನೋಡಬಹುದು ಮತ್ತು ಪರಸ್ಪರ ಸಾಮೀಪ್ಯದಲ್ಲಿ ಬರುವಾಗ ನಾವು ಅವೆರಡನ್ನೂ ಕೋ ಇನ್ಸೈಡ್ ಮಾಡಬಹುದು ಆದ್ದರಿಂದ ಇದು ಭಾಗ 2 ಇದು ಸ್ಲಾಟ್ ಆಗಿದೆ ಈ ಪಿನ್ ಈ ಸ್ಲಾಟ್ನೊಳಗೆ ಇರಬೇಕೆಂದು ನೀವು ಇಲ್ಲಿ ನೋಡಬಹುದು ಅದು ಈ ಸ್ಲಾಟ್ ಪಥದೊಳಗೆ ಚಲಿಸಬಹುದು ಆದ್ದರಿಂದ ನೀವು ನಿಕಟ ವಿಶ್ಲೇಷಣೆ ಮಾಡಿದರೆ ಈ ಮೇಲ್ಮೈ ಜ್ಯಾಮಿತೀಯವಾಗಿದೆ ಎಂದು ನಾವು ನೋಡಬಹುದು ಇದು ಸಿಲಿಂಡರಾಕಾರದ ಮೇಲ್ಮೈಯಾಗಿದ್ದು ಅದು ಅಡ್ಡ ವಿಭಾಗದಲ್ಲಿ ವೃತ್ತವನ್ನು ಹೊಂದಿರುತ್ತದೆ ಮತ್ತು ಇದು ಮಾರ್ಗ ಆದ್ದರಿಂದ ಈ ಸ್ಲಾಟ್ ನಲ್ಲಿ ಚಲಿಸಲು ಅನುವು ಮಾಡಿಕೊಡಲು ಈ ನಿರ್ದಿಷ್ಟ ಸ್ಲಾಟ್ ಮಾರ್ಗವು ಈ ವೃತ್ತಾಕಾರದ ಸಿಲಿಂಡರ್ಗೆ ಸ್ಪರ್ಶಕವಾಗಿರಬೇಕು ಆದ್ದರಿಂದ ನಾವು ಈ ಸ್ಪರ್ಶಕ ಮೇಟ್ ಅನ್ನು ಪ್ರದರ್ಶಿಸಲು ಬಯಸಿದರೆ ನಾವು ಕಂಟ್ರೋಲ್ ಹಿಡಿದು ಈ ಮೇಲ್ಮೈ ಮತ್ತು ಈ ಸ್ಲಾಟ್ ಮಾರ್ಗವನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಮೇಟ್ ಮೇಲೆ ಒತ್ತುತ್ತೇವೆ ಆದ್ದರಿಂದ ನಾವು ಇಲ್ಲಿ ಸ್ಪರ್ಶಕ ವನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಓಕೆ ಒತ್ತಿ ಈಗ ಈ ಎರಡು ಘಟಕಗಳು ಅಂದರೆ ಸ್ಲಾಟ್ ಮೇಲ್ಮೈ ಈ ಸಿಲಿಂಡರಾಕಾರದ ಮೇಲ್ಮೈಗೆ ಸ್ಪರ್ಶಕವಾಗಿರುವ ರೀತಿಯಲ್ಲಿ ಜೋಡಿಸಲಾಗಿದೆ ಎಂದು ನೀವು ನೋಡಬಹುದು ಈ ಚಲಿಸುವದನ್ನು ನೀವು ನೋಡಬಹುದು ನಾವು ಈಗಾಗಲೇ ನಿಮಗೆ ಹೇಳಿದಂತೆ ನಾವು ತರುವ ಮೊದಲ ವಸ್ತು ಸ್ಥಿರವಾಗಿರುತ್ತದೆ ಮತ್ತು ಎರಡನೆಯ ವಸ್ತುವನ್ನು ಸರಿಸಬಹುದು ಆದ್ದರಿಂದ ಈ ಹಸಿರು ಸ್ಲಾಟ್ ಚಲಿಸುತ್ತಿದ್ದರೂ ಈ ಪಿನ್ ಸ್ಥಿರವಾಗಿದೆ ನಾವು ಅದನ್ನು ಬೇರೆ ರೀತಿಯೂ ಮಾಡಬಹುದು ನಾವು ಈ ಪಿನ್ ಮೇಲೆ ಬಲಬದಿಯನ್ನು ಒತ್ತಿ ನಾವು ಅದನ್ನು ತೇಲುವಂತೆ ಮಾಡುತ್ತೇವೆ ಮತ್ತು ನಾವು ಸ್ಲಾಟ್ ಮೇಲೆ ಬಲಬದಿಯನ್ನು ಒತ್ತಿ ಅದನ್ನು ಸ್ಥಿರಗೊಳಿಸುತ್ತೇವೆ ಆದ್ದರಿಂದ ಈ ಸ್ಲಾಟ್ ಸ್ಥಿರವಾಗಿರುವಾಗ ಈ ಪಿನ್ ಚಲಿಸುತ್ತಿರುವುದನ್ನು ನೀವು ನೋಡಬಹುದು ಈ ಎರಡರ ನಡುವೆ ನಾವು ಮಾಡಿರುವ ಏಕೈಕ ಸಂಬಂಧವೆಂದರೆ ಸ್ಪರ್ಶಕ ಸಂಬಂಧ ಆದ್ದರಿಂದ ಈ ಸಮತಲ ವು ಇತರ ಡಿಗ್ರಿ ಆಫ್ ಫ್ರೀಡಂ ಅಲ್ಲಿ ಚಲಿಸಲು ಮುಕ್ತವಾಗಿದೆ ಈ ಸಮತಲವು ಈ ಸ್ಲಾಟ್ನಲ್ಲಿ ಉಳಿದಿದೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ಇತರ ಕೆಲವು ಸಂಬಂಧಗಳನ್ನು ಸಹ ಮಾಡಬೇಕಾಗಿದೆ ಇದನ್ನು ಮಾಡಲು ನಾವು ಸ್ಲಾಟ್ ನ ಸಮತಲ ಮತ್ತು ಈ ಪಿನ್ನ ಸಮತಲವನ್ನು ಪರಸ್ಪರ ಹೊಂದಿಕೆಯಾಗುವಂತೆ ಆರಿಸಿದರೆ ಏನಾಗುತ್ತದೆ ನಂತರ ಅದು ಪಿನ್ ಸ್ಲಾಟ್ ನಲ್ಲಿ ಇರುವದನ್ನು ಮಾತ್ರ ಖಚಿತಪಡಿಸುತ್ತದೆ ಆದ್ದರಿಂದ ನಾವು ಇಲ್ಲಿ ಪಿನ್ ವಿವರಗಳನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ಸ್ಲಾಟ್ ನ ವಿವರಗಳನ್ನು ನಾವು ನೋಡಬಹುದು ಆದ್ದರಿಂದ ನೀವು ಇಲ್ಲಿ ನೋಡಿದಹಾಗೆ ಈ ಪಿನ್ಗಾಗಿ ನೀವು ಮೇಲಿನ ಸಮತಲವನ್ನು ಆರಿಸಿದರೆ ಮತ್ತು ನಾವು ಸ್ಲಾಟ್ನ ಮೇಲಿನ ಸಮತಲವನ್ನು ಆರಿಸಿ ಕಂಟ್ರೋಲ್ ಹಿಡಿದು ಮತ್ತು ಇವೆರಡರ ಉನ್ನತ ಸಮತಲಗಳನ್ನು ಆಯ್ಕೆ ಮಾಡುತ್ತೇವೆ ಮತ್ತು ನಾವು ಮೇಟ್ ಮೇಲೆ ಒತ್ತಿ ಕೊಇನ್ಸಿಡೆಂಟ್ ಮೇಟ್ ಆಯ್ಕೆ ಮಾಡಿ ಓಕೆ ಒತ್ತುತ್ತೇವೆ ಆದ್ದರಿಂದ ಈಗ ಅದು ಕೇಂದ್ರದಲ್ಲಿ ಉಳಿದಿದೆ ಮತ್ತು ಸ್ಲಾಟ್ನೊಳಗೆ ಸ್ವತಂತ್ರವಾಗಿ ಚಲಿಸುತ್ತಿದೆ ಮತ್ತು ಅದು ಇತರ ಡಿಗ್ರಿ ಆಫ್ ಫ್ರೀಡಂ ಅನ್ನು ಈಗ ನಿರ್ಬಂಧಿಸಲಾಗಿದೆ ಮತ್ತು ಇದು ಪರಸ್ಪರ ಚಲಿಸಲು ಸಾಧ್ಯವಿಲ್ಲ ಆದ್ದರಿಂದ ಈಗ ಇದು ಸ್ಲಾಟ್ನೊಳಗೆ ಉತ್ತಮ ರೀತಿಯ ಚಲನೆಯಲ್ಲಿದೆ ಆದ್ದರಿಂದ ಈ ಸ್ಪರ್ಶಕ ಮೇಟ್ ಗೆ ಇದು ಪ್ರದರ್ಶನವಾಗಿತ್ತು ಮುಂದಿನ ರೀತಿಯ ಮೇಟ್ ಅನ್ನು ನಾವು ಇಲ್ಲಿ ನೋಡಬಹುದು ಏಕಕೇಂದ್ರೀಕೃತ ಮೇಟ್ ಆದ್ದರಿಂದ ಏಕಕೇಂದ್ರೀಕೃತ ಮೇಟ್ ಗಾಗಿ ನಾನು ಬೇರೆ ಕೆಲವು ಜ್ಯಾಮಿತಿ ಯನ್ನು ಆಮದು ಮಾಡಲು ಬಯಸುತ್ತೇನೆ ಹೊಸ ಡಾಕ್ಯುಮೆಂಟ್ ಜೋಡಣೆಯನ್ನು ತೆರೆಯಿರಿ ನಾನು ಒಂದು ಬೋಲ್ಟ್ ಮತ್ತು ನಟ್ ಅನ್ನು ಆಮದು ಮಾಡಿಕೊಳ್ಳುತ್ತೇನೆ ಅರಿವಿನ ಪ್ರಕಾರ ಬೋಲ್ಟ್ ಮತ್ತು ನಟ್ ನಡುವಿನ ಸಂಬಂಧವು ಏಕಕೇಂದ್ರೀಕೃತ ಮೇಟ್ ಆಗಿರಬೇಕು ಎಂದು ನಾವು ನೋಡಬಹುದು ಆದ್ದರಿಂದ ನಾವು ಮೇಟ್ಗೆ ಹೋಗಿ ಏಕಕೇಂದ್ರೀಕೃತ ವನ್ನು ಆಯ್ಕೆ ಮಾಡುತ್ತೇವೆ ಆದ್ದರಿಂದ ನಾವು ಪರಸ್ಪರ ಏಕಕೇಂದ್ರೀಕೃತವಾಗಬೇಕಾದ ಎರಡು ವೃತ್ತಗಳನ್ನು ತೆಗೆದುಕೊಳ್ಳಬೇಕಾಗಿದೆ ನಾವು ಈ ನಿರ್ದಿಷ್ಟ ಅಂಚನ್ನು ಮತ್ತು ಈ ಅಂಚನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಈ ಮಿನಿ ಟೂಲ್ಬಾರ್ ನಲ್ಲಿ ನಾವು ಓಕೆ ಒತ್ತುತ್ತೇವೆ ಈಗ ಇದು ಪರಸ್ಪರ ಏಕಕೇಂದ್ರೀಕೃತ ವಾಗಿದೆ ಎಂದು ನಾವು ನೋಡಬಹುದು ಆದ್ದರಿಂದ ಈ ರೀತಿಯ ಮೇಟಿಂಗ್ ಅನ್ನು ಏಕಕೇಂದ್ರೀಕೃತ ಮೇಟ್ ಎಂದು ಕರೆಯಲಾಗುತ್ತದೆ ಅದನ್ನು ನಾವು ಇಲ್ಲಿ ನೋಡಬಹುದು ಇದರ ಮುಂದುವರಿಕೆಯಲ್ಲಿ ನಾವು ಈ ಎರಡು ನಟ್ ಮತ್ತು ಬೋಲ್ಟ್ ಅನ್ನು ಒಂದು ಸಂಬಂಧದಲ್ಲಿ ಜೋಡಿಸಬೇಕು ಏಕೆಂದರೆ ಅದು ಥ್ರೆಡ್ಗಳನ್ನು ಹೊಂದಿದ್ದರಿಂದ ಅದು ಒಂದರ ಮೇಲೊಂದು ಉರುಳಬೇಕು ಮತ್ತು ಈ ಥ್ರೆಡ್ ಅನ್ನು ಒಂದೊಂದಾಗಿ ಬಹಿರಂಗಪಡಿಸಬೇಕು ಆದ್ದರಿಂದ ಈ ರೀತಿಯ ಮೇಟ್ಗಳು ಯಾಂತ್ರಿಕ ಮೇಟ್ಗಳ ಅಡಿಯಲ್ಲಿ ಬರುತ್ತವೆ ನಾವು ಮೇಟ್ಗೆ ಹೋಗುತ್ತೇವೆ ನಾವು ಈ ಪ್ರಮಾಣಿತ ಮೇಟ್ಗಳನ್ನು ನಾವು ಮುಗಿಸಿದ್ದೇವೆ ಈಗ ಈ ಯಾಂತ್ರಿಕ ಮೇಟ್ ಗಳನ್ನು ಹೊಂದಿದ್ದೇವೆ ನಾವು ಈ ಸ್ಕ್ರೂ ಅನ್ನು ಆಯ್ಕೆ ಮಾಡುತ್ತೇವೆ ಇದಕ್ಕಾಗಿ ಈ ಮೇಟ್ಗಳ ಆಯ್ಕೆಯಲ್ಲಿ ಸ್ಕ್ರೂಗೆ ಈ ಎರಡು ನಟ್ಗಳು ಮತ್ತು ಬೋಲ್ಟ್ ಅನ್ನು ಜೋಡಿಸುವ ಅಗತ್ಯವಿರುತ್ತದೆ ಅದಕ್ಕಾಗಿ ನಾವು ಈ ಗೋಚರತೆಯನ್ನು ಯನ್ನು ಮರೆಮಾಚು ಮತ್ತು ತೋರಿಸು ಆಯ್ಕೆಗೆ ಹೋಗುತ್ತೇವೆ ನಾವು ಈ ಅಕ್ಷವನ್ನು ವೀಕ್ಷಿಸುವ ಆಯ್ಕೆ ಮಾಡುತ್ತೇವೆ ಈ ಎರಡರ ಅಕ್ಷವನ್ನು ನೀವು ನೋಡಬಹುದು ಈಗ ಸ್ಕ್ರೂ ಮೇಟ್ ಡೈಲಾಗ್ ಬಾಕ್ಸ್ನಲ್ಲಿ ನಾವು ಬೋಲ್ಟ್ನ ಈ ಅಕ್ಷವನ್ನು ಮತ್ತು ಈ ನಟ್ಗಳ ಅಕ್ಷವನ್ನು ಸಾಲಾಗಿ ಇರಿಸಬೇಕಾಗುತ್ತದೆ ಈಗ ಬೇಡಿಕೆಯಿರುವ ಇತರ ಆಯ್ಕೆ ಎಂದರೆ ನಾವು ಈ ಸ್ಕ್ರೂ ಗೆ ಪ್ರತಿ ನಿಮಿಷದ ತಿರುಗುವಿಕೆ ನಟ್ ಎಷ್ಟು ಬಿಗಿಗೊಳ್ಳಬೇಕು ಎಂಬುದನ್ನು ಹೊಂದಿಸಬಹುದು ಅಥವಾ ಪ್ರತಿ ತಿರುಗುವಿಕೆಗೆ ಸಾಗುವ ಅಂತರವನ್ನು ಹೊಂದಿಸಬಹುದು ಆದ್ದರಿಂದ ನಾವು ಪ್ರತಿ ತಿರುಗುವಿಕೆಗೆ 10 ಅಥವಾ 5 ಎಂಎಂ ಎಂದು ನಮೂದಿಸೋಣ ನಾವು ಓಕೆ ಒತ್ತುತ್ತೇವೆ ಆದ್ದರಿಂದ ನಾವು ಇದನ್ನು ಚಲಿಸುವಾಗ ನಾವು ಈ ನಟ್ ವಿಕಸನಗೊಳ್ಳುತ್ತಿರುವಾಗ ಇದು ಮುಂದೆ ಚಲಿಸುವುದನ್ನು ಅಥವಾ ಅದರ ಹೊರಬರುವಿಕೆಯನ್ನು ನಾವು ನೋಡಬಹುದು ಆದ್ದರಿಂದ ನಾವು ಇದನ್ನು ಪ್ರತಿ ತಿರುಗುವಿಕೆಗೆ 5 ಮಿಮೀ ಮುಂದಕ್ಕೆ ಚಲಿಸುತ್ತೇವೆ ಆದ್ದರಿಂದ ಈಗ ಅದು ಬೋಲ್ಟ್ಗೆ ಪ್ರವೇಶಿಸುತ್ತದೆ ಮತ್ತು ನಟ್ ಬೋಲ್ಟ್ ನಲ್ಲಿ ಸುತ್ತುತ್ತಿರುವಾಗ ಥ್ರೆಡ್ಗಳನ್ನು ಒಂದೊಂದಾಗಿ ಬಹಿರಂಗಪಡಿಸುವುದನ್ನು ನಾವು ನೋಡಬಹುದು ಜೋಡಣೆಗಳಲ್ಲಿ ಆಗಾಗ್ಗೆ ಬಳಸುವ ಬಹಳ ಮುಖ್ಯವಾದ ಯಾಂತ್ರಿಕ ಮೇಟ್ ಇದು ಈ ದಿಕ್ಕನ್ನು ವಿರುದ್ಧ ಗೊಳಿಸುವುದನ್ನು ಸಹ ನೀವು ನೋಡಬಹುದು ಇಲ್ಲಿ ಈ ಬೋಲ್ಟ್ನಿಂದ ನಟ್ ಹೊರಬರುತ್ತದೆ ಆದ್ದರಿಂದ ಇದು ನಾವು ಮಾಡಿದ ಸ್ಕ್ರೂ ಮೇಟ್ ನಾವು ಕೆಲಸ ಮಾಡುವ ಮತ್ತೊಂದು ಯಾಂತ್ರಿಕ ಮೇಟ್ ಅಂದರೆ ಅದು ಹಿಂಜ್ ಮೇಟ್ ಇದಕ್ಕಾಗಿ ನಮಗೆ ಕೆಲವು ಬೇರೆ ಜ್ಯಾಮಿತಿ ಬೇಕು ನಾವು ಈ ನಟ್ ಮತ್ತು ಬೋಲ್ಟ್ ಅನ್ನು ಅಳಿಸುತ್ತೇವೆ ನಾವು ಘಟಕಗಳನ್ನು ಸೇರಿಸುತ್ತೇವೆ ಕಿಟಕಿಗಳು ಮತ್ತು ಬಾಗಿಲುಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಹಿಂಜ್ ಉದಾಹರಣೆ ಇದು ನೀವು ಅದನ್ನು ಇಲ್ಲಿ ನೋಡಬಹುದು ಆದ್ದರಿಂದ ಮೊದಲ ಎರಡು ಮುಖಗಳ ಮೂಲಕ ನಾವು ಸುಲಭವಾಗಿ ಊಹಿಸಬಹುದು ಏನೆಂದರೆ ಈ ಎರಡು ಭಾಗಗಳನ್ನು ಇಲ್ಲಿ ಸ್ಥಿರಪಡಿಸಬೇಕಾಗಿದೆ ಮತ್ತು ಈ ನಟ್ ಅವುಗಳ ಸ್ಥಿರೀಕರಣವನ್ನು ಖಚಿತಪಡಿಸುತ್ತದೆ ಈ ರೀತಿಯ ಮೇಟ್ ಮಾಡಲು ನಮಗೆ ಇದು ಬೇಕಾಗುತ್ತದೆ ಏಕೆಂದರೆ ಇವುಗಳು ಪರಸ್ಪರ ಹಿಂಜ್ ಆಗಬೇಕು ನಾವು ಹೋಗಿ ಹಿಂಜ್ ಮೇಟ್ ಅನ್ನು ಆಯ್ಕೆ ಮಾಡುತ್ತೇವೆ ನಾವು ಮೇಟ್ ಮತ್ತು ಯಾಂತ್ರಿಕ ಮೇಟ್ ಅಡಿಯಲ್ಲಿ ಲಭ್ಯವಿರುವ ಹಿಂಜ್ ಮೇಟ್ ಅನ್ನು ಆಯ್ಕೆ ಮಾಡುತ್ತೇವೆ ನಾವು ಹಿಂಜ್ ಆಯ್ಕೆ ಮಾಡುತ್ತೇವೆ ಆದ್ದರಿಂದ ಈಗ ಹಿಂಜ್ ಅಡಿಯಲ್ಲಿ ಏಕಕೇಂದ್ರೀಕೃತ ಮತ್ತು ಕೊಇನ್ಸಿಡೆಂಟ್ ಆಯ್ಕೆಗಳಂತಹ ಎರಡು ಸಣ್ಣ ವಿಂಡೋಗಳನ್ನು ಆಯ್ಕೆ ಮಾಡಲು ಇದು ನಮಗೆ ನೀಡುತ್ತದೆ ಏಕಕೇಂದ್ರೀಕೃತ ಆಯ್ಕೆಗಾಗಿ ನಾವು ಈ ಮುಖವನ್ನು ಈ ಮುಖದ ಜೊತೆ ಒಂದೇ ಸಾಲಿನಲ್ಲಿ ಏಕಕೇಂದ್ರೀಕೃತ ಮತ್ತು ಕೊಇನ್ಸಿಡೆಂಟ್ ಆಗಿ ಜೋಡಿಸಲು ಬಯಸುತ್ತೇವೆ ಆದ್ದರಿಂದ ಈಗ ಅದು ಮುಖಗಳನ್ನು ಮತ್ತು ಏಕಕೇಂದ್ರೀಕೃತ ಆಂತರಿಕ ಮೇಲ್ಮೈಗಳನ್ನು ಸ್ವಯಂಚಾಲಿತವಾಗಿ ಪತ್ತೆಹಚ್ಚಿದೆ ಮತ್ತು ಅದು ಎರಡನ್ನು ಜೋಡಿಸಿದೆ ಎಂದು ನಾವು ನೋಡಬಹುದು ಈ ಹಿಂಜ್ ಮೇಟ್ ಕೋನ ಮಿತಿಗಳನ್ನು ನಿರ್ದಿಷ್ಟಪಡಿಸಲು ಸಹ ನಮಗೆ ಅನುಮತಿಸುತ್ತದೆ ಈ ಡೈಲಾಗ್ ಬಾಕ್ಸ್ ಅನ್ನು ತೆರೆಯಲು ನಾವು ಇಲ್ಲಿ ಟಿಕ್ ಗುರುತು ಪರಿಶೀಲಿಸಬಹುದು ಆದ್ದರಿಂದ ಮೊದಲ ವಿಂಡೋವು ಕೋನಗಳನ್ನು ನಿರ್ದಿಷ್ಟಪಡಿಸಬೇಕಾದ ಎರಡು ಸಮತಲಗಳನ್ನು ಕೇಳುತ್ತದೆ ನಾವು ಇದನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಎರಡು ಸಮತಲಗಳ ಮಧ್ಯೆ ನಮಗೆ ಅಗತ್ಯವಿರುವ ಕೋನ ಏರ್ಪಡುವದು ಈ ಸಮತಲ ಮತ್ತು ಈ ಸಮತಲದ ಮಧ್ಯೆ ಆದ್ದರಿಂದ ನಾವು ಈ ಪ್ರಸ್ತುತ ಕೋನವನ್ನು ಹೆಚ್ಚಿಸಿದರೆ ಇದು ಪ್ರಸ್ತುತ ಕೋನ 70 ಇದೆ ಎಂದು ಹೇಳಬಹುದು ಇದು 70 ಡಿಗ್ರಿಗಳಷ್ಟು ಚಲಿಸುವದನ್ನು ನೀವು ನೋಡಬಹುದು ಆದ್ದರಿಂದ ನಾವು ಇದೀಗ ಅದನ್ನು 0 ಗೆ ಇಡುತ್ತೇವೆ ಈ ಕೋನವು ಹೋಗಬಹುದಾದ ಗರಿಷ್ಠ ಮಿತಿಯ ಗರಿಷ್ಠ ಮೌಲ್ಯ ಇದು ನಾವು ಅದನ್ನು 100 78 ಅಂದುಕೊಳ್ಳೋಣ ಮತ್ತು ಈ ಕನಿಷ್ಠ ಮೌಲ್ಯಕ್ಕಾಗಿ ಇದು ಮೈನಸ್ 70 ಕ್ಕೆ ಹೋಗಬಹುದು ನಾವು ಓಕೆ ಒತ್ತೋಣ ಈಗ ಈ ಹಿಂಜ್ ಮೇಟ್ ಪೂರ್ಣಗೊಂಡಿದೆ ಮತ್ತು ನಾವು ಕೋನದ ಮಿತಿಗಳನ್ನು ಪರಿಶೀಲಿಸಬಹುದು ಇದು ಚಲಿಸುತ್ತಿದೆ ಮತ್ತು 170 ಡಿಗ್ರಿ ಪೂರ್ಣಗೊಳಿಸಿದೆ 178 ಡಿಗ್ರಿಗಳನ್ನು ಋಣಾತ್ಮಕ ದಿಕ್ಕಿನಲ್ಲಿ ಪೂರ್ಣಗೊಳಿಸುತ್ತದೆ ಇದು ಮೈನಸ್ 70 ಡಿಗ್ರಿ ಗರಿಷ್ಠ ಮೌಲ್ಯ ಮತ್ತು ಈ ಕನಿಷ್ಠ ಮೌಲ್ಯ ಆದ್ದರಿಂದ ಇದನ್ನು ಪೂರ್ಣಗೊಳಿಸಲು ನಾವು ಯಾವ ಮೇಟ್ ಮಾಡಬೇಕೆಂದು ಅಥವಾ ಈ ನಟ್ ಮತ್ತು ಈ ಹಿಂಜ್ ಆಯ್ಕೆಯನ್ನು ನೀವು ಊಹಿಸಬಹುದು ಆದ್ದರಿಂದ ಇದು ಏಕಕೇಂದ್ರೀಕೃತ ಮೇಟ್ ಆಗಿ ಗಿರಬೇಕು ಎಂದು ನಾವು ಸುಲಭವಾಗಿ ಊಹಿಸಬಹುದು ಇದನ್ನು ಮಾಡಲು ನಾವು ಈ ಮುಖವನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಕಂಟ್ರೋಲ್ ಹಿಡಿದು ಈ ಮುಖವನ್ನು ಆಯ್ಕೆ ಮಾಡುತ್ತೇವೆ ಮತ್ತು ನಾವು ಅದನ್ನು ಗುರುತಿಸುತ್ತೇವೆ ನಾವು ಮೇಟ್ಗೆ ಹೋಗುತ್ತೇವೆ ಇದು ಈಗಾಗಲೇ ಈ ಏಕಕೇಂದ್ರೀಕೃತ ಸಂಬಂಧವನ್ನು ಪತ್ತೆ ಮಾಡಿದೆ ನಾವು ಓಕೆ ಒತ್ತುತ್ತೇವೆ ಆದಾಗ್ಯೂ ಈ ದಿಕ್ಕಿನಲ್ಲಿ ಚಲಿಸಲು ಇದು ಸ್ವತಂತ್ರವಾಗಿದೆ ಇದು ಮತ್ತು ಇದು ಪರಸ್ಪರ ಮುಖಗಳನ್ನು ಕೊಇನ್ಸಿಡೆಂಟ್ ಮೇಟ್ ಮೂಲಕ ನಾವು ಇದನ್ನು ಸ್ಥಿರಪಡಿಸಬಹುದು ನಾವು ಓಕೆ ಒತ್ತುತ್ತೇವೆ ಆದ್ದರಿಂದ ಈಗ ಇದು ಹಿಂಜ್ ನ ಸಂಪೂರ್ಣ ಮಾದರಿ ಆದ್ದರಿಂದ ನಾವು ಈ ಹಿಂಜ್ ಮೇಟ್ ಅನ್ನು ಇಲ್ಲಿ ನೋಡಿದ್ದೇವೆ ಆದ್ದರಿಂದ ಸಾಮಾನ್ಯವಾಗಿ ಜೋಡಣೆ ಯಲ್ಲಿ ಬಳಸುವ ವಿವಿಧ ರೀತಿಯ ಪ್ರಾಥಮಿಕ ಮೇಟ್ ನ ವಿಧಾನಗಳನ್ನು ನಾವು ನೋಡಿದ್ದೇವೆ ಮುಂದಿನ ಉಪನ್ಯಾಸದಲ್ಲಿ ನಾನು ಸಿಲಿಂಡರ್ ಪಿಸ್ಟನ್ ನ ಒಂದು ಪೂರ್ಣ ಜೋಡಣೆಯನ್ನು ಮಾಡಲು ಈ ಎಲ್ಲಾ ಜೋಡಣೆಗಳನ್ನು ಬಳಸುತ್ತೇನೆ ಮತ್ತು ನಾವು ಆ ಎಲ್ಲಾ ಉದಾಹರಣೆಗಳನ್ನು ನೋಡುತ್ತೇವೆ ಮತ್ತು ಪೂರ್ಣ ಜೋಡಣೆ ಗೆ ನಾವು ಅನ್ವಯಿಸುತ್ತೇವೆ